ಚಾರ್ಜ್ ವಿತರಣೆಯಿಂದಾಗಿ ಸ್ಥಾಯೀವಿದ್ಯುತ್ತಿನ ಸಂಭಾವ್ಯತೆ-II ರಿಂಗ್ ಮತ್ತು ಗೋಳಾಕಾರದ ಚಾರ್ಜ್ ಶೆಲ್ ಹಿಂದಿನ ಉಪನ್ಯಾಸದಲ್ಲಿ ನಾವು ಒಂದು ಸೀಮಿತ ಉದ್ದದ ಲೈನ್ಚಾರ್ಜ್ ನ ಸಂಭಾವ್ಯತೆಯನ್ನು ಲೆಕ್ಕ ಹಾಕಿದ್ದೇವೆ ಮತ್ತು ನಂತರ L ಅನಂತಕ್ಕೆ ಹೋಗುವ ಮಿತಿಯನ್ನು ಲೆಕ್ಕ ಹಾಕಿದ್ದೇವೆ ಈ ಉಪನ್ಯಾಸದಲ್ಲಿ ನಾವು ತ್ರಿಜ್ಯ R ನ ಉಂಗುರವನ್ನು ತೆಗೆದುಕೊಂಡು ಅದರ ಅಕ್ಷದ ಮೇಲಿನ ಸಂಭಾವ್ಯತೆಯನ್ನು z ದೂರದಲ್ಲಿ ಲೆಕ್ಕ ಹಾಕುತ್ತೇವೆ ನಾವು ಹಿಂದಿನ ಕೆಲವು ಉಪನ್ಯಾಸಗಳಲ್ಲಿ ಮಾಡಿದ ವಿದ್ಯುತ್ ಕ್ಷೇತ್ರದ ಲೆಕ್ಕಾಚಾರಕ್ಕೆ ಹೋಲಿಸಿದರೆಈ ಲೆಕ್ಕಾಚಾರವು ತುಂಬಾ ಸುಲಭ ಏಕೆಂದರೆ ನಾನು ಮಾಡಬೇಕಾದುದೆಂದರೆ z ನಲ್ಲಿ dq ನಿಂದಾಗಿ V ಅನ್ನು ಲೆಕ್ಕಹಾಕುವುದು ರಿಂಗ್ ನಲ್ಲಿ ನಾನು ತೆಗೆದುಕೊಳ್ಳುತ್ತಿರುವ ಸಣ್ಣ ಚಾರ್ಜ್ dq ಏನೇ ಇರಲಿ ಅದನ್ನು 4π0ನಿಂದ ಭಾಗಿಸಿ ಸಣ್ಣ ಚಾರ್ಜ್ನಿಂದ ಇರುವ ದೂರದ ಪಟ್ಟು ಗುಣಿಸಿ ಇಂಟೆಗ್ರೇಶನ್ ಮಾಡಲಾಗಿದೆ ಮತ್ತು ಈ ನಿರ್ದಿಷ್ಟ ಸಂದರ್ಭದಲ್ಲಿ ಲೆಕ್ಕಾಚಾರವು ತುಂಬಾ ಸರಳವಾಗುತ್ತದೆ ಏಕೆಂದರೆ ನಾನು ರಿಂಗ್ ನ ಪರಿಧಿಯ ಮೇಲೆ ತೆಗೆದುಕೊಳ್ಳುವ ಈ ಎಲ್ಲಾ ಸಣ್ಣ ಚಾರ್ಜ್ ಗಳಿಂದ ಇರುವ ದೂರವು ಅಕ್ಷದ ಮೇಲೆ ಕೊಟ್ಟಿರುವ ಬಿಂದುವಿಗೆ ಒಂದೇ ಆಗಿರುತ್ತದೆ ಮತ್ತು ಆ ಅಂತರವು ಇಂಟೆಗ್ರಲ್ dq ಓವರ್ 4π0 z2R2ನ ವರ್ಗಮೂಲ ಇಲ್ಲಿ Rಎಂಬುದು ಉಂಗುರದ ತ್ರಿಜ್ಯವಾಗಿದೆ ಆದ್ದರಿಂದ ಈ ಇಂಟೆಗ್ರೇಶನ್ ನಿಜವಾಗಿಯೂ z ಮತ್ತು R ಅನ್ನು ಅವಲಂಬಿಸಿರುವುದಿಲ್ಲ ಇದು dq ಅನ್ನು ಮಾತ್ರ ಅವಲಂಬಿಸಿರುತ್ತದೆ ಆದ್ದರಿಂದ ಇದನ್ನು 1 ಓವರ್4π0 Qಎಂದು ಬರೆಯಬಹುದು ಇಲ್ಲಿ Q ಎಂಬುದು ಉಂಗುರದ ಮೇಲಿನ ಒಟ್ಟು ಚಾರ್ಜ್ ಅನ್ನು z2R2ನ ವರ್ಗಮೂಲದಿಂದ ಭಾಗಿಸಿ ಅಷ್ಟು ಸರಳವಾಗಿದೆ ನಿಮ್ಮ ಅಸೈನ್ಮೆಂಟ್ ನಲ್ಲಿ ಈ z ದಿಕ್ಕಿನಲ್ಲಿ ಸಂಭಾವ್ಯತೆಯ ಗ್ರೇಡಿಯಂಟ್ ಪಡೆದು z ದಿಕ್ಕಿನಲ್ಲಿರುವ ಆ ವಿದ್ಯುತ್ ಕ್ಷೇತ್ರವನ್ನು ಲೆಕ್ಕಹಾಕಲು ಹೇಳುತ್ತೇನೆ ಅಥವಾ z ನಲ್ಲಿ ಗ್ರೇಡಿಯಂಟ್ನ z ಘಟಕವನ್ನು ತೆಗೆದುಕೊಳ್ಳುವ ಮೂಲಕವಿದ್ಯುತ್ ಕ್ಷೇತ್ರವನ್ನು ಲೆಕ್ಕಹಾಕಲು ನಾನು ನಿಮಗೆ ಸಮಸ್ಯೆಯನ್ನು ನೀಡುತ್ತೇನೆ Vzdq4π0rdq4π0z2R214π0Qz2R2 ಇದನ್ನು ಬಳಸಿಕೊಂಡು ಈಗ ನಾನು ಚಾರ್ಜ್ ಶೆಲ್ ಕಾರಣದಿಂದಾಗಿ ಪೊಟೆನ್ಶಿಯಲ್ ಅನ್ನು ಲೆಕ್ಕ ಹಾಕಲಿದ್ದೇನೆ ಆದ್ದರಿಂದ ಇದು ತ್ರಿಜ್ಯ R ನ ಚಾರ್ಜ್ ಶೆಲ್ ಆಗಿದೆ ಮತ್ತು ಪ್ರತಿ ಯುನಿಟ್ ಪ್ರದೇಶಕ್ಕೆ ಸಿಗ್ಮಾ ಚಾರ್ಜ್ ಅನ್ನು ಹೊಂದಿರುತ್ತದೆ ಆದಾಗ್ಯೂ ನೀವು ಈಗಾಗಲೇ ಉತ್ತರವನ್ನು ತಿಳಿದಿರಬಹುದು ಇದು ಅಗತ್ಯವಾದ ಲೆಕ್ಕಾಚಾರಗಳು ಅಥವಾ ಇಂಟೆಗ್ರೇಶನ್ ಗಳನ್ನು ಮಾಡಲು ನಿಮಗೆ ಕೆಲವು ಅಭ್ಯಾಸವನ್ನು ನೀಡುತ್ತದೆ ಪೊಟೆನ್ಶಿಯಲ್ ಲೆಕ್ಕಾಚಾರಗಳು ನಿಮಗೆ ಹೇಗೂ ತಿಳಿದಿವೆ ಅನುಕೂಲಕ್ಕಾಗಿ z ಅಕ್ಷದ ಮೇಲಿನ ಸಂಭಾವ್ಯತೆಯನ್ನು ನಾನು ಲೆಕ್ಕಾಚಾರ ಮಾಡುತ್ತೇನೆ ಆದರೂ ಗೋಳಾಕಾರದ ಸಮ್ಮಿತಿಯ ಕಾರಣದಿಂದಾಗಿ ಸಂಭಾವ್ಯತೆಯು ಸಮಾನ ದೂರದಲ್ಲಿ ಒಂದೇ ಆಗಿರುತ್ತದೆ ಆದ್ದರಿಂದ ನಂತರ ನಾನು ಈ z ಅನ್ನು ಸಣ್ಣ r ನಿಂದ ಬದಲಾಯಿಸಬಹುದು ಅಲ್ಲಿ r ಕೇಂದ್ರದಿಂದ ದೂರವನ್ನು ಸೂಚಿಸುತ್ತದೆ ಆದ್ದರಿಂದ ಈ ತ್ರಿಜ್ಯವು r ಆಗಿದೆ ಮತ್ತು ನಾನು ಕೇಂದ್ರದಿಂದ z ದೂರದಲ್ಲಿರುವ ಸಂಭಾವ್ಯತೆಯನ್ನು ಲೆಕ್ಕ ಹಾಕುತ್ತಿದ್ದೇನೆ ನಾನು ಸ್ಪೆರಿಕಲ್ ಪೋಲಾರ್ ನಿರ್ದೇಶಾಂಕಗಳನ್ನು ಬಳಸಲಿದ್ದೇನೆ ನಾನು ಇಲ್ಲಿ ಚಾರ್ಜ್ ರಿಂಗ್ ಅನ್ನು ಥೀಟಾ ಕೋನದಲ್ಲಿ ತೆಗೆದುಕೊಂಡರೆ ಈ ರಿಂಗ್ ನನಗೆ ಸಂಭಾವ್ಯ dV ಯನ್ನು ನೀಡುತ್ತದೆ ಎಂದು ನನಗೆ ತಿಳಿದಿದೆ ಅದು ಈ ಉಂಗುರದ ಮೇಲಿರುವ ಚಾರ್ಜ್ ಮತ್ತು ಇದನ್ನು 1 ಓವರ್ 4π0 ಪಟ್ಟು ರಿಂಗ್ ನಿಂದ ಇರುವ ದೂರಕ್ಕೆ ಸಮಾನವಾಗಿರುತ್ತದೆ ಎಂದು ಲೆಕ್ಕ ಹಾಕಿದ್ದೇವೆ ರಿಂಗ್ ಪರಿಧಿಯಿಂದ ಇರುವ ದೂರವು z ಮೈನಸ್ ಈ ದೂರ ಆಗಿರುತ್ತದೆ ಅದು z Rcos θ2ಜೊತೆಗೆ ಈ ತ್ರಿಜ್ಯದ ಚದರ ಇದು R2sin2θಇಡೀ ಪದದ ಘಾತ 12 ಕ್ಕೆ ಏರಿಸಲಾಗಿದೆ ಚಾರ್ಜ್ ಎಷ್ಟು ಚಾರ್ಜ್ ಸಿಗ್ಮಾ ಬಾರಿ ds ಆಗಿದೆ ಇಲ್ಲಿ ds ಈ ರಿಂಗ್ ನ ಪ್ರದೇಶವಾಗಿದೆ ಆದ್ದರಿಂದ ಇದು 1 ಓವರ್ 4π0 ಭಾಗಿಸು ಈ ಛೇದಕ್ಕೆ ಸಮನಾಗಿರುತ್ತದೆ ಈ ಛೇದವನ್ನು ನಾನುz2R2 2zRcosθ ಎಂದು ಲೆಕ್ಕ ಹಾಕಬಹುದು

dV14π0dQz Rcos θ2R2sin21214π0σdsz2R2 2zRcosθ ಹಿಂದಿನ ಉಪನ್ಯಾಸವೊಂದರಿಂದ ds ಮೌಲ್ಯ R2d cosθ dϕ ಎಂದು ನೆನಪಿಸಿಕೊಳ್ಳಿ ಆದ್ದರಿಂದ ಈ ಸಂಭಾವ್ಯತೆಯು 1 ಓವರ್ 4π0ಕ್ಕೆ ಸಮಾನವಾಗಿರುತ್ತದೆ ಎಂದು ನಾನು ಬರೆಯಬಲ್ಲೆ ಇಲ್ಲಿರುವ ಈ dV ಯನ್ನು ವಾಲ್ಯೂಮ್ ಇಂಟೆಗ್ರಲ್ ನೊಂದಿಗೆ ಗೊಂದಲಗೊಳಿಸಬೇಡಿ ಎಂದು ಹೇಳಲು ನಾನು ಬಯಸುತ್ತೇನೆ ಇದು ಪೊಟೆನ್ಶಿಯಲ್ ಆಗಿದೆ dV ಯು ಸಿಗ್ಮಾ R2dcosθdϕ ಓವರ್ z2R2 2zRcosθಗೆ ಸಮಾನವಾಗಿರುತ್ತದೆ ಇದು ಕೇವಲ ಎಚ್ಚರಿಕೆಯಪದವಾಗಿದೆ dSR2dcosθdϕ dV14π0R2dcosθdϕz2R2 2zRcosθ ಎಚ್ಚರಿಕೆಯ ಮಾತು ಎಂದರೆ ನಾನು ಈ dϕ ಅನ್ನು ಇಲ್ಲಿ ಬರೆದಿದ್ದೇನೆ ಆದರೆ dq ಗಾಗಿ ನಾನು ಉಂಗುರದ ಮೇಲಿನ ಚಾರ್ಜ್ ಬರೆದಿದ್ದೇನೆ ವಾಸ್ತವವಾಗಿ ನಾನು ಈಇಂಟೆಗ್ರೇಶನ್ ಅನ್ನು ಈಗಾಗಲೇ ನಡೆಸಬೇಕಾಗಿತ್ತು ಏಕೆಂದರೆ ಇದು ರಿಂಗ್ ನಲ್ಲಿನ ಒಟ್ಟು ಚಾರ್ಜ್ ಅನ್ನು ಸೂಚಿಸುತ್ತದೆ ಇದನ್ನು ಇಂಟೆಗ್ರೇಶನ್ ಮಾಡಬಹುದೆಂದು ತೋರಿಸಲು ನಾನು ಇದನ್ನು ಇಲ್ಲಿ ಸ್ಪಷ್ಟವಾಗಿ ಬರೆದಿದ್ದೇನೆ ಏಕೆಂದರೆ ಇಂಟಿಗ್ರೇಂಡ್ ನಲ್ಲಿ ಇಲ್ಲ ಆದ್ದರಿಂದ ನಾನು ಬರೆಯುತ್ತಿರಬೇಕು ಇದನ್ನು ಅಳಿಸಿಹಾಕಿ ಸರಿಪಡಿಸೋಣ ಈ dϕ ವಾಸ್ತವವಾಗಿ ಅಗತ್ಯವಿಲ್ಲ ಎಂದು ನಿಮಗೆ ಹೇಳಲು ಬಯಸುತ್ತೇನೆ ರಿಂಗ್ನಲ್ಲಿನ ಒಟ್ಟು ಚಾರ್ಜ್ ಅನ್ನು ಲೆಕ್ಕ ಹಾಕಲು ನಾನು ಈಗಾಗಲೇ dϕ ಇಂಟೆಗ್ರೇಶನ್ ಕೈಗೊಳ್ಳಬೇಕಾಗಿತ್ತು ಹಾಗಾಗಿ ನಾನು ರಿಂಗ್ ನ ಒಟ್ಟು ವಿಸ್ತೀರ್ಣವನ್ನು2πR2 dcos ಎಂದು ಬರೆಯಲಿದ್ದೇನೆ ಆದ್ದರಿಂದ z ದೂರದಲ್ಲಿರುವ ಸಂಭಾವ್ಯತೆಯು ವಾಸ್ತವವಾಗಿ z ನಲ್ಲಿ V ಆಗಿದೆ ಅದು 14π0σR2dcosθಬಾರಿ 2π ಭಾಗಿಸು z2R2 2zRcosθ ದ ವರ್ಗಮೂಲವನ್ನು 1 ರಿಂದ1 ಇಂಟೆಗ್ರೇಟ್ ಮಾಡಲಾಗಿದೆ ಇಲ್ಲಿ ಈ 2π ರದ್ದುಗೊಳಿಸುತ್ತದೆ ನನಗೆ 2 ನೀಡುತ್ತದೆ ಆದ್ದರಿಂದ R220 ಇಂಟೆಗ್ರೇಶನ್ 1 ರಿಂದ 1 d cos θ ನಾನು ಅದನ್ನು dx ಭಾಗಿಸಿz2R2 2zRX ನ ವರ್ಗಮೂಲ ಎಂದು ಬರೆಯಬಹುದು ಈ ಇಂಟೆಗ್ರೇಶನ್ ತುಂಬಾ ಸುಲಭವಾಗಿದೆ ಮತ್ತು ನಾನು ಇದನ್ನು R220ಬಾರಿ 1 2zR ಬಾರಿ 2 z2R2 2zRX ನ ವರ್ಗಮೂಲ 1 ರಿಂದ 1 ಎಂದು ಬರೆಯಬಹುದು ಈ 2 ಈ 2ರ ಜೊತೆ ರದ್ದುಗೊಳ್ಳುತ್ತದೆ ಈ R ರದ್ದುಗೊಳ್ಳುತ್ತದೆ ಮತ್ತು ನಾನು ಅಂತಿಮ ಎಕ್ಸ್ಪ್ರೆಶನ್ ಅಲ್ಲಿ σR20z ಬ್ರಾಕೆಟ್ ಹೊರಗೆ ಪಡೆಯುತ್ತೇನೆ ಒಳಗೆ ನಾನು zR ಮೈನಸ್ ಮಾಡ್ಯುಲಸ್ ಪಡೆಯುತ್ತೇನೆ ಇದು ಈಗಾಗಲೇ ಸಕಾರಾತ್ಮಕವಾಗಿದೆ ಅದು ನನ್ನ ಉತ್ತರ 2πz2R2 2zRcosθ R220 11dXz2R2 2zRXσR20zzR z R ಆದ್ದರಿಂದ ಈ ಉತ್ತರ ಏನು ಎಂದು ನೋಡೋಣ ಈ ಉತ್ತರವು V ಸಮಾನ σR20zzR ಮೈನಸ್ ಮಾಡ್ಯುಲಸ್ ಆಗಿರುತ್ತದೆ ಈಗ z R ಆಗಿದ್ದರೆ ಇದು σR20zzR zRಗೆ ಹೋಗುತ್ತದೆ ಈ z ರದ್ದಾಗುತ್ತದೆ ಮತ್ತು ನೀವು 2σR2ಓವರ್20zಅನ್ನು ಪಡೆಯುತ್ತೀರಿ ಇದನ್ನು 4πR2σ4π0z ಎಂದು ಬರೆಯಬಹುದು ಇದು ಅಂತಿಮವಾಗಿ Q4π0z ಈಗ ನಾನು z ಅನ್ನು R ನಿಂದ ಬದಲಾಯಿಸಬಹುದು ಏಕೆಂದರೆ ಇದು ಗೋಳಾಕಾರದ ವ್ಯವಸ್ಥೆಯಲ್ಲಿ ನಿಜವಾಗಿಯೂ ಅಪ್ರಸ್ತುತವಾಗುತ್ತದೆ ಮತ್ತು ಆದ್ದರಿಂದ R ನಲ್ಲಿ V ಎಂಬುದು Q4π0R ಅನ್ನು ಹೊರತುಪಡಿಸಿ ಏನೂ ಅಲ್ಲ If zR VzσR20zzR zR2σR220z4πR24π0zQ4π0z ಮತ್ತೊಂದು ರೀತಿಯ ಬಗ್ಗೆ ಏನು ಈ ಗೋಳದ ಒಳಗೆಹೇಗೆ ಈ ಶೆಲ್ ಒಳಗೆ ನಾನು z R ಅನ್ನು ಹೊಂದಲಿದ್ದೇನೆ ಮತ್ತು ಆದ್ದರಿಂದ V ಮೌಲ್ಯσR20zz R Rzಗೆ ಸಮಾನವಾಗಿರುತ್ತದೆ ಈ R ರದ್ದುಗೊಳ್ಳುತ್ತದೆ ಮತ್ತು ನಾನು σR0ಅನ್ನು ಪಡೆಯುತ್ತೇನೆ ಅದು 4πσR2ಓವರ್ 4π0R ಆಗಿದೆ ಇದು Q4π0R ಅನ್ನು ಹೊರತುಪಡಿಸಿ ಏನೂ ಅಲ್ಲ ಈ ಸಮೀಕರಣ ಗೋಳದ ಒಳಗೆ V ಸ್ಥಿರವಾಗಿರುತ್ತದೆ ಎಂದು ಸೂಚಿಸುತ್ತದೆ If zR VzσR20zzR RzσR04πσR24π0RQ4π0R ಆದ್ದರಿಂದ zR ನೊಂದಿಗೆ V ಹೇಗೆ ಬದಲಾಗುತ್ತದೆ ಗೋಳದ ಒಳಗೆ R ನೊಂದಿಗೆ V ಸ್ಥಿರವಾಗಿರುತ್ತದೆ ತದನಂತರ Q4π0R ಆಗಿದೆ ಇದು ಸ್ವಲ್ಪ ಸುಗಮವಾಗಿರಬೇಕು ಏಕೆಂದರೆ ಈ ಮೌಲ್ಯವು ಸ್ಥಿರವಾಗಿರುತ್ತದೆ ಗೋಳದ ಒಳಗೆ ಸಂಭಾವ್ಯತೆಯು ಸ್ಥಿರವಾಗಿರುತ್ತದೆ ಎಂದು ನೀವು ನೋಡಬಹುದು ಮತ್ತು ಆದ್ದರಿಂದ ಅದರ ಗ್ರೇಡಿಯಂಟ್ 0 ಆಗಿರುತ್ತದೆ ಹಾಗಾಗಿ ಒಳಗಿನ ಕ್ಷೇತ್ರವು 0 ಆಗಿರುತ್ತದೆ ಮತ್ತು ನಂತರ ಹೊರಗೆ 1R2ಆಗುತ್ತದೆ